ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು 8ನೇ ವಾರ ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ ಸಂಖ್ಯೆ 46 ನಾನು ಐಐಟಿ ಕಾನ್ಪುರದ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ಡಾಕ್ಟರ್ ರವಿ ಚಂದ್ರನ್ ಆಗಿದ್ದು ಕಳೆದ 8 ವಾರಗಳಿಂದ ನಿಮಗೆ ಈ ಕೋರ್ಸ್ ನೀಡುತ್ತಿದ್ದೇನೆ ಇದು ಅಂತಿಮ ವಾರವಾಗಿದೆ ಮತ್ತು ನಂತರ ನಾನು ಪ್ರಸ್ತುತಿ ಕೌಶಲ್ಯಗಳೊಂದಿಗೆ ಪ್ರಾರಂಭಿಸಿದೆ ಮತ್ತು ಈ ಮಾಡ್ಯೂಲ್ ಈ ಉಪನ್ಯಾಸವು ಪ್ರಸ್ತುತಿ ಕೌಶಲ್ಯಗಳ ಕುರಿತು ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತದೆ ಇದು ದೃಶ್ಯಗಳನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ನಿಮಗೆ ಹೆಚ್ಚಿನ ಒಳಹರಿವನ್ನು ನೀಡುತ್ತದೆ ದೃಶ್ಯಗಳು ದೇಹ ಭಾಷೆಯ ಜೊತೆಗೆ ಅಮೌಖಿಕ ಸಂವಹನದ ಒಂದು ಅಂಶವಾಗಿದೆ ನೀವು ಇದನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬೇಕು ನಾನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದರ ತ್ವರಿತ ವಿಮರ್ಶೆಯನ್ನು ತೆಗೆದುಕೊಳ್ಳೋಣ ಹಿಂದಿನ ಉಪನ್ಯಾಸದಲ್ಲಿ ನಾನು ಸಾರ್ವಜನಿಕ ಭಾಷಣದಲ್ಲಿ ದೇಹ ಭಾಷೆಯ ಸಮಸ್ಯೆಯನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ ದೇಹಭಾಷೆಯ ಪಾತ್ರ ಎಷ್ಟು ನಿರ್ಣಾಯಕವಾಗಿದೆಯೆಂದರೆ ಕೆಲವರು ಬಹಳ ಪರಿಣಾಮಕಾರಿ ದೇಹಭಾಷೆಯನ್ನು ಬಳಸುತ್ತಾರೆ ಮತ್ತು ಬಹಳ ಮೋಸದ ವಿಷಯಗಳೊಂದಿಗೆ ದೂರ ಹೋಗುತ್ತಾರೆ ಎಂದು ನಾನು ನಿಮಗೆ ಹೇಳಿದೆ ಉದಾಹರಣೆಗೆ ಅನೇಕ ರಾಜಕಾರಣಿಗಳು ಅವರು ಕಡಿಮೆ ವಿಷಯದೊಂದಿಗೆ ಕೇವಲ ವಾಕ್ಚಾತುರ್ಯದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡಿರುತ್ತಾರೆ ಮತ್ತು ಪ್ರೇಕ್ಷಕರನ್ನು ಮನವೊಲಿಸಲು ಶಕ್ತಿಯುತವಾದ ದೇಹಭಾಷೆಯನ್ನು ಬಳಸುತ್ತಾರೆ ಆದರೆ ನೀವು ವೃತ್ತಿಪರರಾಗಲು ನಿಮ್ಮ ವಿಷಯವು ನಿಮ್ಮ ದೇಹಭಾಷೆಯಷ್ಟೇ ಉತ್ತಮವಾಗಿರಬೇಕು ಎಂದು ನಾನು ಒತ್ತಿ ಹೇಳಿದ್ದೇನೆ ನಿಮ್ಮ ದೇಹಭಾಷೆಯನ್ನು ಉತ್ತಮ ಪರಿಣಾಮಕಾರಿ ಮಾಡಲು ನೀವು ಏನು ಮಾಡಬೇಕು ಇದು ಕನ್ನಡಿಯ ಮುಂದೆ ಇಂದಿನ ಸನ್ನಿವೇಶದಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ಸೆರೆಹಿಡಿದ ವೀಡಿಯೊಗಳನ್ನು ಬಳಸಬಹುದು ಮತ್ತು ನಂತರ ಅದನ್ನು ಪರಿಶೀಲಿಸಬಹುದು ಕನ್ನಡಿಯಂತೆ ಏನೂ ಇಲ್ಲ ಏಕೆಂದರೆ ಅದನ್ನು ಲೈವ್ ಮಾಡುತ್ತಿದ್ದೀರಿ ಮತ್ತು ನೀವು ನೋಡಲು ಇಷ್ಟಪಡದ ಯಾವುದೇ ವಿಷಯಗಳನ್ನು ನೋಡುತ್ತೀರಿ ಮತ್ತು ಸೂಕ್ತವಾಗಿ ಮಾರ್ಪಾಡುಗಳನ್ನು ಮಾಡಬಹುದು ಸಂದರ್ಭಕ್ಕೆ ಸೂಕ್ತವಾದ ಉಡುಗೆ ತೊಡಿರಿ ನೀವು ವೇದಿಕೆಗೆ ಹೋಗುವಾಗ ಅಡಗಿಸಬೇಡಿ ಮುಕ್ತವಾಗಿರಿ ಪ್ರಾಮಾಣಿಕವಾಗಿರಿ ಮತ್ತು ಎಲ್ಲರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಯಾರೊಂದಿಗಾದರೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ತುಂಬಾ ಕಷ್ಟವಾಗಿದ್ದರೂ ವ್ಯಕ್ತಿಯ ಹಣೆಯನ್ನು ನೋಡಲು ಪ್ರಯತ್ನಿಸಿ ನೇರ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಡಿ ಮತ್ತು ಆರಂಭದಲ್ಲಿ ನೀವು ಇಷ್ಟಪಡುವವರೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಧಾನವಾಗಿ ನೀವು ಪ್ರೇಕ್ಷಕರ ಮೂಲಕ ಹರಡಲು ಪ್ರಯತ್ನಿಸುತ್ತೀರಿ ಇದು ತ್ರಿಕೋನದ ಚೌಕದ ರೂಪದಲ್ಲಿರಬಹುದು ಮೂಲೆಗಳನ್ನು ಗುರುತಿಸಬಹುದು ಮತ್ತು ಮಧ್ಯದಲ್ಲಿ ಯಾರನ್ನಾದರೂ ಗುರುತಿಸಬಹುದು ಮತ್ತು ನಂತರ ನಿಮ್ಮ ಕಣ್ಣುಗಳನ್ನು ಬದಲಾಯಿಸುತ್ತಿರಬಹುದು ಆದರೆ ಅದು ಪ್ರೇಕ್ಷಕರಿಗೆ ಎಲ್ಲರೊಂದಿಗೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಭಾವನೆ ನೀಡುತ್ತದೆ ಒಂದು ಕಾಲು ಮೇಲಕ್ಕೆ ಮತ್ತು ಇನ್ನೊಂದು ಕಾಲು ಕೆಳಕ್ಕೆ ಇರುವ ಕಾಲುಗಳನ್ನು ಬದಲಾಯಿಸಬೇಡಿ ಆದ್ದರಿಂದ ಆ ರೀತಿಯ ಕ್ಷಣವನ್ನು ಮಾಡಬೇಡಿ ಏನನ್ನಾದರೂ ಬಹಳ ದೃಢವಾಗಿ ಹಿಡಿದುಕೊಳ್ಳುವುದು ನೀವು ನರ್ವಸ್ ಆಗಿದ್ದೀರಿ ಎಂದು ಸೂಚಿಸುವ ಯಾವುದನ್ನೂ ಹಿಡಿದುಕೊಳ್ಳಬೇಡಿ ಕೆಲವೊಮ್ಮೆ ಜನರು ತಮ್ಮ ಮುಂದೆ ಇರಿಸಲಾಗಿರುವ ಮೇಜಿನ ಮೇಲೆ ಕುರ್ಚಿಯನ್ನು ಹಿಡಿದುಕೊಳ್ಳುತ್ತಾರೆ ಚಾಕ್ ತುಣುಕುಗಳನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತಾರೆ ಅವರು ಧೂಮಪಾನ ಮಾಡಲು ಹೋಗುತ್ತಿದ್ದಾರೆ ಎಂಬ ಅಭಿಪ್ರಾಯವನ್ನು ನೀಡುತ್ತಾರೆ ಅದು ಸಿಗರೆಟ್ನಂತೆ ಕಾಣುತ್ತದೆ ವಸ್ತುಗಳನ್ನು ಪೆನ್ಸಿಲ್ ಅನ್ನು ಹಿಡಿದುಕೊಳ್ಳುತ್ತಾರೆ ಮಾಪಕವನ್ನು ಹಿಡಿದುಕೊಳ್ಳುತ್ತಾರೆ ಪಾಯಿಂಟರ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ ಈಗ ಅವುಗಳನ್ನು ಮೇಜಿನ ಮೇಲೆ ಇಡಲು ಪ್ರಯತ್ನಿಸಿ ಅಗತ್ಯವಿದ್ದಾಗ ಮಾತ್ರ ಅವುಗಳನ್ನು ಬಳಸಿ ಆದ್ದರಿಂದ ಏನನ್ನೂ ಹಿಡಿದಿಟ್ಟುಕೊಳ್ಳಬೇಡಿ ಮತ್ತು ಎಲ್ಲಾ ಸಮಯದಲ್ಲೂ ಪ್ರೇಕ್ಷಕರನ್ನು ಎದುರಿಸಲು ಪ್ರಯತ್ನಿಸಿ ಅವರಿಂದ ಬಹಳ ಸೌಹಾರ್ದಯುತ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತೀರೋ ಇಲ್ಲವೋ ಆದರೆ ಪ್ರೇಕ್ಷಕರನ್ನು ಎದುರಿಸಿ ಆದ್ದರಿಂದ ನೀವು ಪ್ರೇಕ್ಷಕರನ್ನು ಎದುರಿಸಲು ಮತ್ತು ಅಂಗೈಯನ್ನು ತೆರೆದಿಟ್ಟುಕೊಳ್ಳುವಷ್ಟು ಧೈರ್ಯಶಾಲಿಯಾಗಿರಬೇಕು ಆದ್ದರಿಂದ ಅದನ್ನು ಮುಚ್ಚಲು ಪ್ರಯತ್ನಿಸಬೇಡಿ ದಾಟಲು ಪ್ರಯತ್ನಿಸಬೇಡಿ ನಿಮ್ಮ ಕೈಚೀಲದಲ್ಲಿ ಇಡಲು ಪ್ರಯತ್ನಿಸಬೇಡಿ ತೆರೆದಿಡಿ ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ ವಾಸ್ತವವಾಗಿ ಪ್ರೇಕ್ಷಕರಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ಸ್ಪಷ್ಟವಾಗಿ ಕೇಳಲು ಸಾಧ್ಯವಾಗುತ್ತದೆಯೇ ಎಂದು ಪರಿಶೀಲಿಸಲು ನೀವು ವೃತ್ತಿಪರರಾಗಿ ಅಲ್ಲಿಗೆ ಹೋದಾಗ ನೀವು ಮಾಡಬೇಕಾದ ಮೊದಲ ಕೆಲಸ ತುಂಬಾ ವೇಗವಾಗಿ ಮಾತನಾಡಬೇಡಿ ಉದ್ದೇಶಪೂರ್ವಕವಾಗಿ ತುಂಬಾ ನಿಧಾನವಾಗಬೇಡಿ ಎರಡೂ ಸಂದರ್ಭಗಳಲ್ಲಿ ನೀವು ಉದ್ವೇಗಕ್ಕೊಳಗಾಗಿದ್ದೀರಿ ಎಂದು ತೋರಿಸುತ್ತೀರಿ ಎಂದಿಗೂ ಬಗ್ಗ ಬೇಡಿ ಬದಲಿಗೆ ದೃಢವಾದ ವಸ್ತುವಿನ ಬದಲಿಗೆ ಕೇವಲ ಇಳಿಜಾರು ಎಂದರೆ ಕೆಳಗಿಳಿಯುವುದು ಮತ್ತು ನಂತರ ನೀವು ಆತ್ಮವಿಶ್ವಾಸದಲ್ಲಿ ತುಂಬಾ ಕಡಿಮೆ ಎಂದು ತೋರುತ್ತದೆ ಎಂದಿಗೂ ಪ್ರೇಕ್ಷಕರ ಕಡೆಗೆ ಹಿಂತಿರುಗಬೇಡಿ ಅಥವಾ ನೀವು ಕಪ್ಪು ಹಲಗೆ ಮೇಲೆ ಏನನ್ನಾದರೂ ತೋರಿಸಲು ಹೊರಟಿದ್ದರೂ ಅವರೊಂದಿಗೆ ಕನಿಷ್ಠ ಅರ್ಧ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಎಂದಿಗೂ ನಿಮ್ಮ ಬೆನ್ನನ್ನು ತಿರುಗಿಸಬೇಡಿ ಆ ರೀತಿಯಲ್ಲಿ ನೀವು ಪ್ರೇಕ್ಷಕರೊಂದಿಗಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀರಿ ಈಗ ದೃಶ್ಯಗಳ ಬಳಕೆಯನ್ನು ನೋಡೋಣ ಮೊದಲನೆಯದಾಗಿ ದೃಶ್ಯಗಳು ಯಾವುವು ಆದ್ದರಿಂದ ದೃಶ್ಯಗಳು ಸಂವಹನದ ಆ ಅಮೌಖಿಕ ಭಾಗವಾಗಿದ್ದು ಇದರಲ್ಲಿ ನೀವು ಪದಗಳನ್ನು ಬಳಸುವುದಿಲ್ಲ ನೀವು ಮೌಖಿಕ ಭಾಗವನ್ನು ಬಳಸುವುದಿಲ್ಲ ಆದರೆ ನೀವು ಚಿತ್ರಗಳನ್ನು ಬಳಸುತ್ತೀರಿ ನೀವು ಛಾಯಾಚಿತ್ರಗಳನ್ನು ತೋರಿಸುತ್ತೀರಿ ನೀವು ಗ್ರಾಫ್ಗಳು ಪೈ ಚಾರ್ಟ್ಗಳು ನಕ್ಷೆಗಳು ಯಾವುದೇ ರೀತಿಯ ರೇಖಾಚಿತ್ರಗಳನ್ನು ಬಳಸಬಹುದು ತದನಂತರ ಮುಂಭಾಗದ ನೋಟ ವೈಮಾನಿಕ ನೋಟ ಮತ್ತು ಒಂದು ಮಾದರಿಯಂತಹ ಅಡ್ಡ ವಿಭಾಗೀಯ ರೇಖಾಚಿತ್ರವು ಗಾತ್ರದಲ್ಲಿ ದೊಡ್ಡದಾದ ಯಾವುದೋ ಒಂದು ಮೂಲಮಾದರಿಯಾಗಿದೆ ಆದರೆ ನೀವು ಒಂದು ಸಣ್ಣ ಮಾಡ್ಯೂಲ್ ಮತ್ತು ಮನೆಯ ನೀಲಿ ಮುದ್ರಣವನ್ನು ಅಥವಾ ನೀವು ಕಾರ್ಯರೂಪಕ್ಕೆ ತರಲು ಯೋಜಿಸುತ್ತಿರುವ ದೊಡ್ಡ ಯೋಜನೆಯನ್ನು ತೋರಿಸುತ್ತೀರಿ ಈಗ ಪದಗಳಿಲ್ಲದ ಈ ವಿಷಯಗಳನ್ನು ಆದರೆ ಅವುಗಳನ್ನು ದೃಶ್ಯಗಳ ರೂಪದಲ್ಲಿ ತೋರಿಸಲಾಗಿದೆ ಈಗ ದೃಶ್ಯಗಳನ್ನು ಬಳಸುವುದರಿಂದ ನೀವು ಕೆಲವು ಚಿತ್ರಗಳನ್ನು ಹಾಕಿದರೆ ಕೇವಲ ಪದಗಳನ್ನು ಹಾಕುವ ಬದಲು ನಿಮ್ಮ ಪ್ರಸ್ತುತಿಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಆದರೆ ನಂತರ ನೀವು ಉದ್ದೇಶಪೂರ್ವಕವಾಗಿ ಬಹಳ ಸುಂದರವಾದ ನಟಿಯ ಮುಖದಂತಹ ಏನನ್ನಾದರೂ ಹಾಕಬಾರದು ಮತ್ತು ನಂತರ ಎಲ್ಲರೂ ಅದನ್ನು ನೋಡುತ್ತಾರೆ ಆದರೆ ನೀವು ಚರ್ಚಿಸುತ್ತಿರುವ ಮುಖ್ಯ ಅಂಶವನ್ನು ಅವರು ತಪ್ಪಿಸಿಕೊಳ್ಳುತ್ತಾರೆ ಅದು ಸಂಪೂರ್ಣವಾಗಿ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ ಮತ್ತು ಅದು ಸಂಪೂರ್ಣವಾಗಿ ಸೂಕ್ತವಲ್ಲ ಸಹಜವಾಗಿ ಜನರು ಅಂತಹ ಚಿತ್ರಗಳನ್ನು ನೋಡಲು ಎದುರು ನೋಡುತ್ತಾರೆ ಆದರೆ ನಂತರ ಸಂಪೂರ್ಣ ಸಂದೇಶವು ಕಳೆದುಹೋಗುತ್ತದೆ ಮತ್ತು ವಾಸ್ತವವಾಗಿ ಅಂತಹ ಸೂಕ್ತವಲ್ಲದ ಚಿತ್ರಗಳನ್ನು ಬಳಸಿದ್ದಕ್ಕಾಗಿ ಜನರು ನಿಮ್ಮನ್ನು ನೋಡಿ ನಗುತ್ತಾರೆ ಆದ್ದರಿಂದ ದೃಶ್ಯಗಳ ಉದ್ದೇಶವೇನು ದೃಶ್ಯಗಳು ಪ್ರಮುಖ ಅಂಶಗಳನ್ನು ವಿವರಿಸುತ್ತವೆ ಚಿತ್ರವನ್ನು ತೋರಿಸುವುದು ತುಂಬಾ ಸುಲಭ ಏಕೆಂದರೆ ಒಂದು ಚಿತ್ರವು 1000 ಪದಗಳಿಗೆ ಯೋಗ್ಯವಾಗಿದೆ ಎಂದು ಹೇಳಲಾಗುತ್ತದೆ ಏನನ್ನಾದರೂ ಅನೇಕ ಪದಗಳಲ್ಲಿ ವಿವರಿಸುವ ಬದಲು ಅದು ಪ್ರಮುಖ ಅಂಶಗಳನ್ನು ವಿವರಿಸುವ ಚಿತ್ರವನ್ನು ತೋರಿಸುತ್ತದೆ ಚಿತ್ರಗಳನ್ನು ಮೌಖಿಕ ಸಂದೇಶವನ್ನು ಬಲಪಡಿಸಲು ಸಹ ಬಳಸಬಹುದು ನೀವು ದೃಶ್ಯದ ರೂಪದಲ್ಲಿ ಅವರಿಗೆ ಏನನ್ನಾದರೂ ತೋರಿಸುತ್ತೀರಾ ಅದನ್ನು ಪ್ರೇಕ್ಷಕರ ಆಸಕ್ತಿಯನ್ನು ಉತ್ತೇಜಿಸಲು ಬಳಸಬಹುದು ಆದ್ದರಿಂದ ಅದು ಏನು ಎಂದು ತಿಳಿದಿಲ್ಲದ ಕೆಲವು ಜನರಿಗೆ ನೀವು ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಲು ಬಯಸುತ್ತೀರಿ ಆದ್ದರಿಂದ ನೀವು ಮೊದಲು ಅವರಿಗೆ ಚಿತ್ರವನ್ನು ತೋರಿಸಬಹುದು ಇದು ಏನು ಎಂದು ನೀವು ಅವರನ್ನು ಕೇಳಬಹುದು ನೀವು ಊಹಿಸಬಹುದೇ ಕಾರ್ಯವೇನು ನಾವು ಇದನ್ನು ಏಕೆ ಬಳಸಬೇಕು ನೀವು ಪ್ರೇಕ್ಷಕರ ಆಸಕ್ತಿಯನ್ನು ಉತ್ತೇಜಿಸಬಹುದು ಮತ್ತು ಪ್ರಸ್ತುತಿಯು ಸ್ವಲ್ಪಮಟ್ಟಿಗೆ ನೀರಸವಾದಾಗ ನೀವು ಅವರಿಗೆ ದೃಶ್ಯವನ್ನು ತೋರಿಸಿದಾಗ ಅವರ ಗಮನವು ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ನೀವು ದೃಶ್ಯವನ್ನು ಬಳಸಿಕೊಂಡು ಪ್ರೇಕ್ಷಕರ ಗಮನವನ್ನು ಕೇಂದ್ರೀಕರಿಸಬಹುದು ಆದ್ದರಿಂದ ನಾವು ದೃಶ್ಯಗಳನ್ನು ಬಳಸುವ ನಾಲ್ಕು ಪ್ರಮುಖ ಉದ್ದೇಶಗಳು ಇವು ಆದರೆ ನೀವು ನೀವು ದೃಶ್ಯಗಳನ್ನು ಬಳಸಲು ಬಯಸಿದಾಗ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಆದ್ದರಿಂದ ಪವರ್ ಪಾಯಿಂಟ್ ಸ್ವತಃ ನೀವು ಬಳಸುತ್ತಿರುವ ಒಂದು ರೀತಿಯ ದೃಶ್ಯವಾಗಿದೆ ಮತ್ತು ನಾನು ದೀರ್ಘ ವಾಕ್ಯಗಳ ಬಗ್ಗೆ ಮಾತನಾಡುವಾಗ ಮತ್ತು ಅದೆಲ್ಲವನ್ನೂ ನಾನು ದೃಶ್ಯ ರೂಪದಲ್ಲಿ ಬರೆಯಲಾದ ಪದಗಳನ್ನು ಸಹ ನೋಡುತ್ತಿದ್ದೇನೆ ಏಕೆಂದರೆ ನಾವು ಕೇವಲ ಪ್ರೇಕ್ಷಕರಿಗೆ ತೋರಿಸುತ್ತಿದ್ದೇವೆ ಆದ್ದರಿಂದ ನೀವು ಪವರ್ ಪಾಯಿಂಟ್ಗಳನ್ನು ಬಳಸುವಾಗ ವಿಶೇಷವಾಗಿ ದೀರ್ಘ ವಾಕ್ಯಗಳನ್ನು ಬಳಸಬೇಡಿ ದೀರ್ಘ ವಾಕ್ಯಗಳನ್ನು ಬಳಸುವ ಬದಲು ಗುಂಡುಗಳನ್ನು ಬಳಸಿ ಮತ್ತು ಕೀವರ್ಡ್ಗಳು ಮತ್ತು ಪದಗುಚ್ಛಗಳನ್ನು ಮಾತ್ರ ತೆಗೆದುಕೊಳ್ಳಿ ಸೂಕ್ತವಾದ ಫಾಂಟ್ ಗಾತ್ರವನ್ನು ಬಳಸಿ ಕೆಲವು ಸ್ಥಳಗಳಲ್ಲಿ ನೀವು ಕನಿಷ್ಠ 24 ಫಾಂಟ್ ಗಾತ್ರವನ್ನು ತೋರಿಸಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಅದು 28 ಆಗಿರುತ್ತದೆ ಶೀರ್ಷಿಕೆಗಳು ಕೆಲವೊಮ್ಮೆ 28ಕ್ಕಿಂತ ಹೆಚ್ಚಾಗಿರುತ್ತವೆ 36 ಪರಿವರ್ತನೆಯ ಮುಖ್ಯಾಂಶಗಳು 28 32 ರ ನಡುವೆ ಇರುತ್ತವೆ ಆದರೆ 1214 ಅವರು ಓದಲು ಆದರೆ ಅವುಗಳನ್ನು ಪವರ್ ಪಾಯಿಂಟ್ನಲ್ಲಿ ತೋರಿಸುವ ದೃಷ್ಟಿಯಿಂದ ಅಲ್ಲ ವಿಶೇಷವಾಗಿ ಪ್ರೇಕ್ಷಕರು ದೊಡ್ಡವರಾಗಿರಬಹುದು ಮತ್ತು ನಂತರ ಅವರು ಕೊನೆಯಲ್ಲಿ ಕುಳಿತುಕೊಳ್ಳುವ ಸಾಧ್ಯತೆಯಿದೆ ಫಾಂಟ್ ಗಾತ್ರವನ್ನು ನೋಡಲು ಸಾಧ್ಯವಾಗುತ್ತದೆಯೇ ಎಂದು ಪರಿಶೀಲಿಸಬೇಕಾಗಿದೆ ಮೆನುವಿಗೆ ಹೋಗಬೇಕು ಅದು ಎಷ್ಟು ದೊಡ್ಡದಾಗಿದೆ ಮತ್ತು ಪ್ರಸ್ತುತಿಯನ್ನು ಹೇಗೆ ಕೊನೆಯ ಸಾಲಿನಿಂದಲೂ ಸಹ ನೋಡಬಹುದು ಎಂಬುದನ್ನು ಗುರುತಿಸಬೇಕು ಮುಂದಿನ ವಿಷಯವೆಂದರೆ ಸೂಕ್ತವಾದ ಬಣ್ಣಗಳು ಆದ್ದರಿಂದ ನೀವು ಹಗಲು ಹೊತ್ತಿನಲ್ಲಿ ಅವರಿಗೆ ಏನನ್ನಾದರೂ ತೋರಿಸುತ್ತೀರಿ ಮತ್ತು ನಂತರ ನೀವು ಬೆಳಕಿನ ಬಣ್ಣಗಳನ್ನು ಹಳದಿ ತಿಳಿ ಹಳದಿ ಮತ್ತು ನಂತರ ಹಿನ್ನೆಲೆಯಲ್ಲಿ ತಿಳಿ ಗುಲಾಬಿ ಬಣ್ಣವನ್ನು ಬಳಸುತ್ತಿದ್ದೀರಿ ಎಂದು ಭಾವಿಸೋಣ ಅವರಿಗೆ ನೋಡಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ನೀವು ಫಾಂಟ್ ವಿಷಯದಲ್ಲಿ ಗಾಢ ನೀಲಿ ಮತ್ತು ಹಳದಿ ಬಣ್ಣವನ್ನು ಬಳಸಬೇಕಾಗುತ್ತದೆ ಅವರು ವ್ಯತ್ಯಾಸವನ್ನು ನೋಡಲು ಸಾಧ್ಯವಾಗುತ್ತದೆ ನೀವು ಅದನ್ನು ಹಗಲು ಬೆಳಕಿನಲ್ಲಿ ತೋರಿಸುವಾಗ ಅದು ವ್ಯತಿರಿಕ್ತವಾಗಿರಬೇಕು ಆದ್ದರಿಂದ ಸೂಕ್ತವಾದ ಬಣ್ಣಗಳನ್ನು ಇಟ್ಟುಕೊಳ್ಳಿ ಇದರಿಂದಾಗಿ ಫಾಂಟ್ಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ ಮತ್ತು ಪವರ್ ಪಾಯಿಂಟ್ ಕಾಗುಣಿತದಲ್ಲಿ ಸ್ಲೈಡ್ಗಳನ್ನು ಬಳಸುವಾಗ ಪ್ರತಿ ಸ್ಲೈಡ್ ಅನ್ನು ಪರಿಶೀಲಿಸಿ ಪವರ್ ಪಾಯಿಂಟ್ನಲ್ಲಿ ಹೋಗುವ ಯಾವುದೇ ಕಾಗುಣಿತ ತಪ್ಪು ನಿಮ್ಮದೇ ಆಗಿರುತ್ತದೆ ನಿಮ್ಮ ಸ್ನೇಹಿತ ಅಥವಾ ಕಾರ್ಯದರ್ಶಿ ಅಥವಾ ವಿದ್ಯಾರ್ಥಿ ಟೈಪ್ ಮಾಡಿದ್ದಾರೆ ಅದರಿಂದಾಗಿ ದೋಷ ಎಂದು ನೀವು ಹೇಳಲು ಸಾಧ್ಯವಿಲ್ಲ ವಾಸ್ತವವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ಟೈಪ್ ಮಾಡುವಾಗ ಉತ್ತಮ ಸಾಫ್ಟ್ವೇರ್ಗಳು ಕಾಗುಣಿತ ತಪ್ಪುಗಳನ್ನು ಒತ್ತಿಹೇಳುತ್ತವೆ ಮತ್ತು ಅದನ್ನು ಟೈಪ್ ಮಾಡಿದಾಗಲೂ ಅದನ್ನು ಸರಿಪಡಿಸಬಹುದು ಆದ್ದರಿಂದ ಕಾಗುಣಿತ ತಪ್ಪುಗಳೊಂದಿಗೆ ಯಾವುದೇ ದೃಶ್ಯವನ್ನು ತೋರಿಸಬೇಡಿ ಕೊನೆಯಲ್ಲಿ ಹೋಗಿ ನಂತರ ಕೋಣೆಯ ಉದ್ದವನ್ನು ಗುರುತಿಸುವ ಮೂಲಕ ಗೋಚರತೆಯನ್ನು ಪರಿಶೀಲಿಸಿ ನೀವು ದೃಶ್ಯವನ್ನು ತೋರಿಸುವಾಗ ಅದು ಪವರ್ ಪಾಯಿಂಟ್ ಆಗಿದ್ದರೂ ಪ್ರೇಕ್ಷಕರೊಂದಿಗೆ ಮಾತನಾಡಿ ದೃಶ್ಯವನ್ನು ನೋಡಬೇಡಿ ಮತ್ತು ನಂತರ ಮಾತನಾಡಿ ಆದ್ದರಿಂದ ಪ್ರೇಕ್ಷಕರೊಂದಿಗೆ ಮಾತನಾಡಿ ಉಪಕರಣಗಳಿಗೆ ಹೊಂದಾಣಿಕೆಗಳನ್ನು ಮಾಡುವಾಗ ಮಾತನಾಡುವುದನ್ನು ನಿಲ್ಲಿಸಿ ಆದ್ದರಿಂದ ಕೆಲವೊಮ್ಮೆ ದೃಶ್ಯಗಳನ್ನು ಓವರ್ಹೆಡ್ ಪ್ರೊಜೆಕ್ಟರ್ನಲ್ಲಿ ತೋರಿಸಲಾಗುತ್ತದೆ ಆದ್ದರಿಂದ ನೀವು ಒಂದನ್ನು ತೆಗೆದುಕೊಂಡು ಇನ್ನೊಂದನ್ನು ಇರಿಸಿ ಕೆಲವೊಮ್ಮೆ ಪವರ್ ಪಾಯಿಂಟ್ ಕೆಲವೊಮ್ಮೆ ನೀವು ಅದನ್ನು ಸರಿಸಲು ಏನನ್ನಾದರೂ ಮಾಡಬೇಕಾಗುತ್ತದೆ ನೀವು ಅದನ್ನು ಮಾಡುತ್ತಿರುವಾಗ ಮಾತನಾಡಬೇಡಿ ದೃಶ್ಯವನ್ನು ನೋಡಬೇಡಿ ಮತ್ತು ಎಲ್ಲಾ ಸಮಯದಲ್ಲೂ ಪ್ರೇಕ್ಷಕರನ್ನು ನೋಡಿ ಮತ್ತು ಮಾತನಾಡಲು ಪ್ರಯತ್ನಿಸಿ ಇನ್ನೊಂದು ಪ್ರಮುಖ ವಿಷಯವೆಂದರೆ ಒಮ್ಮೆ ದೃಶ್ಯವನ್ನು ತೋರಿಸುತ್ತಿದ್ದೀರಿ ಎಂದು ಹೇಳೋಣ ಅದನ್ನು ಪ್ರದರ್ಶಿಸುತ್ತಿದ್ದೀರಿ ಅಥವಾ ನೀವು ಅದನ್ನು ಒಎಚ್ಪಿ ಮೇಲೆ ಹಾಕುತ್ತಿದ್ದೀರಿ ಮತ್ತು ನಂತರ ಅವರು ಅದನ್ನು ನೋಡಲು ಸಾಧ್ಯವಾಗುತ್ತದೆ ಈಗ ನೀವು ಚರ್ಚಿಸುತ್ತಿದ್ದೀರಿ ನೀವು ಚಿತ್ರವನ್ನು ಅಥವಾ ನಕ್ಷೆಯನ್ನು ಅಥವಾ ಏನನ್ನಾದರೂ ಹಾಕಿದ್ದೀರಿ ಮತ್ತು ನಂತರ ಪ್ರೇಕ್ಷಕರು ಅದನ್ನು ನೋಡುತ್ತಿದ್ದಾರೆ ಈಗ ಒಮ್ಮೆ ನೀವು ಒಂದು ವಿಷಯವನ್ನು ಹೇಳಿದ ನಂತರ ಮತ್ತು ಸಂಪರ್ಕದ ದೃಷ್ಟಿಯಿಂದ ದೃಶ್ಯವನ್ನು ಇನ್ನು ಮುಂದೆ ತೋರಿಸಬಾರದು ಅದನ್ನು ತೆಗೆದುಹಾಕಿ ಮತ್ತು ವಿಷಯ ಬದಲಾದಂತೆ ದೃಶ್ಯವನ್ನು ಬದಲಾಯಿಸಿ ಅದನ್ನು ದೀರ್ಘಕಾಲದವರೆಗೆ ಬಿಡಬೇಡಿ ಏಕೆಂದರೆ ಅದು ಅದರ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಪ್ರೇಕ್ಷಕರು ನಿಮ್ಮ ಭಾಷಣದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಏಕೆಂದರೆ ಅವರು ಕೇವಲ ದೃಶ್ಯವನ್ನು ನೋಡುತ್ತಾರೆ ಮತ್ತು ನೀವು ಇನ್ನೂ ದೃಶ್ಯದ ವಿಷಯದಲ್ಲಿ ಅದೇ ಆಲೋಚನೆಯೊಂದಿಗೆ ಮುಂದುವರಿಯುತ್ತಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಆದರೆ ಮೌಖಿಕವಾಗಿ ನೀವು ಬೇರೆ ಯಾವುದೋ ಕಡೆಗೆ ಸಾಗಿದ್ದೀರಿ ಅವರನ್ನು ಗೊಂದಲಕ್ಕೀಡು ಮಾಡಬೇಡಿ ಮತ್ತು ಅವರು ಏಕತಾನತೆಯನ್ನು ಅನುಭವಿಸುತ್ತಾರೆ ದೃಶ್ಯ ಸಾಧನಗಳನ್ನು ತುಂಬಾ ಉದ್ದವಾಗಿ ಬಿಡಬೇಡಿ ಅದನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೂ ಅದನ್ನು ಬಿಡಬೇಡಿ ಅದನ್ನು ಹತ್ತಿರ ಮುಚ್ಚಿರಿ ಅದನ್ನು ದೂರವಿಡಿ ಮತ್ತು ನಂತರ ನಿಮ್ಮ ಮಾತನ್ನು ಮುಂದುವರಿಸಿ ಆದ್ದರಿಂದ ಆ ಪ್ರೇಕ್ಷಕರ ಗಮನವು ನಿಮ್ಮ ಭಾಷಣದ ಮೇಲೆ ಕೇಂದ್ರೀಕೃತವಾಗಿದೆಯೇ ಹೊರತು ದೃಶ್ಯದ ಮೇಲೆ ಅಲ್ಲ ಮತ್ತು ನೀವು ಪವರ್ ಪಾಯಿಂಟ್ ಅಥವಾ ಯಾವುದೇ ರೀತಿಯ ದೃಶ್ಯವನ್ನು ಒಂದರ ನಂತರ ಒಂದರಂತೆ ಚಲಿಸಲು ಬಳಸುತ್ತಿದ್ದರೆ ಯಾರು ಅದನ್ನು ಮಾಡುತ್ತಾರೆ ಯಾರಾದರೂ ಮಾಡುತ್ತಾರೆ ನೀವು ಅದನ್ನು ಮಾಡುತ್ತೀರಾ ಅಥವಾ ಯಾರಾದರೂ ಅದನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಆದ್ದರಿಂದ ಅದನ್ನು ಯಾರು ಮಾಡಲಿದ್ದಾರೆ ಎಂಬುದನ್ನು ಗುರುತಿಸಿ ಕೆಲವೊಮ್ಮೆ ನೀವು ದೃಶ್ಯಗಳ ಭಾಗವಾಗಿರುವ ವೀಡಿಯೊಗಳನ್ನು ಸಹ ತೋರಿಸಬಹುದು ಆದ್ದರಿಂದ ಏನಿಮೇಟೆಡ್ ಆವೃತ್ತಿಗಳ ಚಿತ್ರಾತ್ಮಕ ಪ್ರಾತಿನಿಧ್ಯಗಳು ಆದರೆ ನೀವು ಯಾರೊಬ್ಬರ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೀರಾ ಅಥವಾ ನೀವು ಹೇಗೆ ಮಾಡಲಿದ್ದೀರಿ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಹೊಂದಾಣಿಕೆಗಾಗಿ ತೆಗೆದುಕೊಳ್ಳುವ ಈ ಸಮಯವನ್ನು ಕಡಿಮೆ ಮಾಡಿ ನೀವು ದೃಶ್ಯಗಳ ರೂಪದಲ್ಲಿ ಇತರ ಪೂರಕ ವಸ್ತುಗಳನ್ನು ಬಳಸುವಾಗ ಈ ಪ್ರಶ್ನೆಗಳನ್ನು ಅವರು ಹಿಂದಿನ ಸಾಲಿನಲ್ಲಿ ಗೋಚರಿಸುತ್ತಾರೆಯೇ ಎಂದು ಕೇಳಿದಾಗ ನೀವು ಅದನ್ನು ಹೊರಗೆ ತೆಗೆದುಕೊಂಡು ಪ್ರಸಾರ ಮಾಡಬಹುದು ನೀವು ಅವರನ್ನು ಕೇಳಬಹುದು ಅಥವಾ ನೀವು ಅವರಿಗೆ ಮುಂದೆ ಬರಲು ಹೇಳಬಹುದು ಅಥವಾ ಸಾಧ್ಯವಾದರೆ ನೀವು ಫಾಂಟ್ ಗಾತ್ರವನ್ನು ದೊಡ್ಡದಾಗಿಸಬೇಕಾಗುತ್ತದೆ ಆಕರ್ಷಕವಾದ ಆದರೆ ಪ್ರಸ್ತುತವಲ್ಲದ ವಿಷಯಗಳನ್ನು ತೋರಿಸುವುದಕ್ಕೂ ನಿಮ್ಮ ಪ್ರಸ್ತುತಿಗೂ ಯಾವುದೇ ಸಂಬಂಧವಿಲ್ಲ ಎಂದು ನಾನು ಹೇಳಿದಂತೆ ಇದು ನಿಮ್ಮ ಪ್ರಸ್ತುತಿಗೆ ಪ್ರಸ್ತುತವಾಗಿದೆಯೇ ಎಂದು ಕೇಳಿ ಪ್ರಸ್ತುತಿಯನ್ನು ನೀಡುವ ವಿಷಯದಲ್ಲಿ ನೀವು ಪರಿಣಾಮಕಾರಿತ್ವವನ್ನು ಕಳೆದುಕೊಳ್ಳುತ್ತೀರಿ ಸಹಾಯಕ ಸಾಮಗ್ರಿಗಳು ಚಿಕ್ಕದಾಗಿವೆಯೇ ಎಂಬ ಪ್ರಶ್ನೆಯನ್ನು ಕೇಳಿ ಆದ್ದರಿಂದ ದೃಶ್ಯ ಭಾಗವು ಉದ್ದವಾಗಿದ್ದರೆ ಅವು ಪ್ರಸ್ತುತಿಯ ಮೌಖಿಕ ಭಾಗದಿಂದ ಪ್ರೇಕ್ಷಕರನ್ನು ಹೆಚ್ಚು ವಿಚಲಿತಗೊಳಿಸುವುದಿಲ್ಲ ಆದ್ದರಿಂದ ನಿಮ್ಮ ಪ್ರಸ್ತುತಿಗೆ ಸಂಬಂಧಿಸಿದಂತೆ ಇದು ಸರಿಯಾದ ಸಮಯದಲ್ಲಿ ಬರುತ್ತಿದೆಯೇ ಅಥವಾ ಅದು ತಪ್ಪಾಗಿ ಬರುತ್ತಿದೆಯೇ ಎಂದು ಕೇಳಲು ಪ್ರೇಕ್ಷಕರು ವಿಚಲಿತರಾಗುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಖಚಿತಪಡಿಸಿಕೊಳ್ಳಬೇಕು ಈಗ ನಾನು ನಿಮಗೆ ತೋರಿಸುತ್ತಿರುವ ಸಂಕೀರ್ಣ ವ್ಯುತ್ಪತ್ತಿಯನ್ನು ತಪ್ಪಿಸಿ ಈಗ ನನಗೆ ಯಾರೂ ನನಗೆ ತಿಳಿದಿಲ್ಲ ಗಣಿತದ ಶಿಕ್ಷಕ ಅಥವಾ ಪ್ರಮೇಯಗಳು ಮತ್ತು ಎಲ್ಲದರಲ್ಲೂ ತುಂಬಾ ಒಳ್ಳೆಯವರು ಎಲ್ಲವನ್ನೂ ತ್ವರಿತವಾಗಿ ನೋಡಲು ಮತ್ತು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇದನ್ನು ತೋರಿಸುವ ಉದ್ದೇಶವೇನು ದೃಶ್ಯಗಳು ಪ್ರೇಕ್ಷಕರನ್ನು ಸೂಕ್ಷ್ಮದರ್ಶಕವನ್ನು ಬಳಸುವಂತೆ ಮಾಡಬಾರದು ಮತ್ತು ಪರಿಶೀಲಿಸಬಾರದು ಅಥವಾ ಅನುಮಾನಾತ್ಮಕ ಕೆಲಸವನ್ನು ಬಳಸಬಾರದು ಮತ್ತು ಇದು ಏನು ಎಂಬುದನ್ನು ಗುರುತಿಸಬಾರದು ಮತ್ತು ನಂತರ ಈ ಕೆಲಸವನ್ನು ಮಾಡಬಾರದು ಆದ್ದರಿಂದ ಗೊಂದಲಕ್ಕೀಡಾಗಬೇಡಿ ಗಮನವನ್ನು ಬೇರೆಡೆಗೆ ತಿರುಗಿಸಬೇಡಿ ವ್ಯುತ್ಪತ್ತಿಯನ್ನು ಬಳಸುವ ಮೂಲಕ ಇದನ್ನು ಈ ರೀತಿಯ ಸಂಕೀರ್ಣವಾಗಿಸಬೇಡಿ ಇದು ದೃಶ್ಯವನ್ನು ಬಳಸುವ ತಪ್ಪು ಮಾರ್ಗವಾಗಿದೆ ಮತ್ತು ನೀವು ಅದನ್ನು ಮಾಡಿದಾಗ ನೀವು ಪರದೆಯನ್ನು ವಿಶೇಷವಾಗಿ ಪ್ರೊಜೆಕ್ಟರ್ ಮತ್ತು ಪರದೆಯ ಮುಂದೆ ನಿಂತಿರುವಾಗ ಮತ್ತು ನಂತರ ನಿಮ್ಮ ನೆರಳು ಬೀಳುತ್ತದೆ ಮತ್ತು ಪ್ರೇಕ್ಷಕರು ನೋಡಲಾಗುವುದಿಲ್ಲ ಮತ್ತು ನಂತರ ನೀವು ದಯವಿಟ್ಟು ಚಲಿಸಬಹುದೇ ಎಂದು ಅವರು ನಿಮಗೆ ಹೇಳುತ್ತಾರೆ ಆದ್ದರಿಂದ ಅದು ಮತ್ತೊಮ್ಮೆ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ ನಂತರ ನೀವು ಕೆಲವು ಚಿತ್ರವನ್ನು ತೋರಿಸಿದ್ದೀರಿ ಮತ್ತು ನೀವು ಚಿತ್ರದಲ್ಲಿ ಕಳೆದುಹೋಗಿದ್ದೀರಿ ಮತ್ತು ಸಂಪೂರ್ಣವಾಗಿ ಬೇರೆಡೆಗೆ ತಿರುಗಿದ್ದೀರಿ ಆದ್ದರಿಂದ ವಿಷಯಾಂತರಗಳಲ್ಲಿ ಕಳೆದುಹೋಗುವುದು ನೀವು ಹೆಚ್ಚು ಚಲಿಸುವಾಗ ಗಮನಿಸಬೇಕಾದ ಸಂಗತಿಯಾಗಿದೆ ಆದ್ದರಿಂದ ದೃಶ್ಯ ಇಲ್ಲಿ ಆದ್ದರಿಂದ ನೀವು ಈ ಕಡೆ ಬರುತ್ತಿದ್ದೀರಿ ಇದು ಅನಗತ್ಯವಾದ ವ್ಯಾಕುಲತೆಯೂ ಆಗಿದೆ ಆದ್ದರಿಂದ ನೀವು ಇದನ್ನು ಮಾಡುವಾಗ ಪ್ರೇಕ್ಷಕರ ದೇಹ ಭಾಷೆಯ ಮೇಲೆ ಕಣ್ಣಿಡಿ ಅವರು ಪ್ರಕ್ಷುಬ್ಧರಾಗುತ್ತಾರೆಯೇ ಆದ್ದರಿಂದ ನೀವು ಏನು ತೋರಿಸುತ್ತಿದ್ದೀರೋ ಅದರಲ್ಲಿ ಲೀನವಾಗಿ ಆದ್ದರಿಂದ ಅವರ ದೇಹಭಾಷೆಯನ್ನು ಅವಲಂಬಿಸಿ ನೀವು ಅದನ್ನು ಮುಂದುವರಿಸಲು ಬಯಸುತ್ತೀರಾ ಅಥವಾ ನಿಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಬೇಕೇ ಎಂದು ನೀವು ನಿರ್ಧರಿಸಬಹುದು ಆದ್ದರಿಂದ ಅವರು ಹಿಂತಿರುಗುತ್ತಾರೆ ಅಥವಾ ಅವರಿಗೆ ಹೆಚ್ಚುವರಿ ದೃಶ್ಯಗಳನ್ನು ತೋರಿಸುವ ಸಮಯ ಇದೆಯೇ ಏಕೆಂದರೆ ಅವರು ಅದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಆದ್ದರಿಂದ ನಿಮ್ಮ ದೃಶ್ಯಗಳಲ್ಲಿ ಅವರಿಗೆ ನಿಜವಾಗಿಯೂ ಆಸಕ್ತಿಯಿದೆಯೇ ಅಥವಾ ಅವರು ನಿರಾಸಕ್ತರಾಗುತ್ತಾರೆಯೇ ಎಂದು ನಿಮಗೆ ತಿಳಿಸುವ ಪ್ರೇಕ್ಷಕರ ದೇಹ ಭಾಷೆಯ ಮೇಲೆ ಕಣ್ಣಿಡಿ ಈಗ ಕೊನೆಯಲ್ಲಿ ಅಂದರೆ ಈ ಎಲ್ಲಾ ದೃಶ್ಯಗಳನ್ನು ಹೇಗೆ ಬಳಸುವುದು ಎಂಬುದನ್ನು ಕಲಿತ ನಂತರ ಕೆಲವು ಪ್ರಸ್ತುತಿ ಪ್ರಾಯೋಗಿಕತೆಗಳನ್ನು ನೆನಪಿನಲ್ಲಿಡಿ ವಿಶೇಷವಾಗಿ ನೀವು ತುಂಬಾ ಹವ್ಯಾಸಿ ಅನನುಭವಿ ನಿರೂಪಕರಾಗಿದ್ದರೆ ಮತ್ತು ನೀವು ಭಾರತದೊಳಗೆ ಬೇರೆ ಸ್ಥಳದಲ್ಲಿ ವಿದೇಶದಲ್ಲಿ ಪ್ರಸ್ತುತಿಯನ್ನು ನೀಡುತ್ತಿದ್ದರೆ ಸೆಮಿನಾರ್ನಲ್ಲಿ ನಿಮ್ಮನ್ನು ಆಹ್ವಾನಿಸಲಾಗಿದೆ ಮತ್ತು ನೀವು ಹೋಗಿ ಪ್ರಸ್ತುತಿಯನ್ನು ನೀಡುತ್ತಿದ್ದೀರಿ ಮತ್ತು ನೀವು ಪವರ್ ಪಾಯಿಂಟ್ ಅನ್ನು ಬಳಸುತ್ತಿದ್ದೀರಿ ಕಡತವು ತುಂಬಾ ದೊಡ್ಡದಾಗಿದ್ದರೆ ಆ ಕಡತವನ್ನು ಮುಂಚಿತವಾಗಿ ನಿಮಗೆ ಇಮೇಲ್ ಮಾಡಿಕೊಳ್ಳಲು ಪ್ರಯತ್ನಿಸಿ ಕನಿಷ್ಠ ಅದನ್ನು ಪರಿವರ್ತಿಸಿ ಆದ್ದರಿಂದ ಪಿಡಿಎಫ್ ರೂಪದಲ್ಲಿ ಮತ್ತು ನಂತರ ನೀವು ಅದನ್ನು ಕಳುಹಿಸಬಹುದು ಆದ್ದರಿಂದ ನೀವು ಯಾವುದೇ ವಿಧಾನವನ್ನು ಬಳಸಬಹುದು ಆದರೆ ನಂತರ ಅದನ್ನು ಕಳುಹಿಸಲು ಪ್ರಯತ್ನಿಸಿ ನಂತರ ವಿಶ್ರಾಂತಿ ಪಡೆಯಬೇಡಿ ಮತ್ತು ನಾನು ಈಗ ಕಡತವನ್ನು ಕಳುಹಿಸಿದ್ದೇನೆ ಎಂದು ಭಾವಿಸಿ ಆದ್ದರಿಂದ ನಾನು ನನ್ನೊಂದಿಗೆ ಏನನ್ನೂ ಕೊಂಡೊಯ್ಯಬೇಕಾಗಿಲ್ಲ ಅದು ಅಪಾಯಕಾರಿ ಪ್ರಸ್ತಾಪವಾಗಿದೆ ಏಕೆಂದರೆ ಅದು ಸರಿಯಾಗಿ ತಲುಪಿದೆಯೇ ಎಂದು ನೀವು ಮೊದಲನೆಯದಾಗಿ ಖಚಿತಪಡಿಸಿಕೊಳ್ಳಬೇಕು ಆದರೆ ಕಂಪ್ಯೂಟರ್ನಲ್ಲಿ ಯಾವುದೋ ವೈರಸ್ ಇತ್ತು ಎಂದು ಅದು ಅವರಿಗೆ ತಲುಪದ ಸಾಧ್ಯತೆಯಿದೆ ಆದ್ದರಿಂದ ಇಮೇಲ್ ಕಳೆದುಹೋಯಿತು ಆದ್ದರಿಂದ ಇಮೇಲ್ ಅನ್ನು ಹಿಂಪಡೆಯಲು ಸಾಧ್ಯವಾಗಲಿಲ್ಲ ಕಡತವನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಯಾವುದೇ ಸಮಸ್ಯೆ ಸಂಭವಿಸಬಹುದು ಆದ್ದರಿಂದ ಇದು ಕೇವಲ ಸ್ಟ್ಯಾಂಡ್ಬೈ ಆಗಿದೆ ಆದರೆ ನೀವು ಸಾಧ್ಯವಾದರೆ ಪಾರದರ್ಶಕತೆಯ ರೂಪದಲ್ಲಿ ಹಾರ್ಡ್ ಕಾಪಿಯನ್ನು ಇಟ್ಟುಕೊಳ್ಳಬೇಕು ಮತ್ತು ಸಾಧ್ಯವಾದರೆ ನಿಮ್ಮ ಸ್ವಂತ ಪಿಪಿಟಿಯನ್ನು ಪೆನ್ ಡ್ರೈವಿನಲ್ಲಿ ಇಟ್ಟುಕೊಳ್ಳಬೇಕು ಸಾಧ್ಯವಾದರೆ ಅದನ್ನು ಡಿಸ್ಕ್ನಲ್ಲಿ ಇರಿಸಿ ಅದು ಉದ್ದವಾಗಿದ್ದರೆ ಅದನ್ನು ಡಿವಿಡಿಯಲ್ಲಿ ಬರೆಯಿರಿ ಅಥವಾ ಅದನ್ನು ಮತ್ತೆ ಪೆನ್ ಡ್ರೈವಿನಲ್ಲಿ ನಕಲಿಸಿ ಕೆಲವು ಸಂದರ್ಭಗಳಲ್ಲಿ ನೀವು ನಿರ್ದಿಷ್ಟ ಫಾಂಟ್ಗಳನ್ನು ಬಯಸಿದರೆ ಮತ್ತು ಕೆಲವು ಮಾಧ್ಯಮಗಳನ್ನು ನೀವು ಅದನ್ನು ಮತ್ತೊಂದು ಕಂಪ್ಯೂಟರ್ಗೆ ಕೊಂಡೊಯ್ಯುವಾಗ ಅದು ಅದೇ ಫಾಂಟ್ ಅನ್ನು ಬಳಸದೇ ಇರಬಹುದು ಏಕೆಂದರೆ ಆವೃತ್ತಿಯು ಮತ್ತು ಆಪರೇಟಿಂಗ್ ಸಿಸ್ಟಮ್ ವಿಭಿನ್ನವಾಗಿರಬಹುದು ಆದ್ದರಿಂದ ನೀವು ಸ್ವಲ್ಪ ಹೊಂದಾಣಿಕೆ ಬೇಕು ಆದ್ದರಿಂದ ನೀವು ಅದನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು ಮತ್ತು ನಂತರ ಸನ್ನದ್ಧವಾಗಿ ಮುಂಚಿತವಾಗಿ ಏನನ್ನಾದರೂ ಕಳುಹಿಸುವುದು ಉತ್ತಮ ಮತ್ತು ನೀವು ಸ್ಥಳವನ್ನು ತಲುಪಿದಾಗ ಸ್ಥಳವನ್ನು ಅನುಭವಿಸಿ ಪ್ರೇಕ್ಷಕರು ಬರುವ ಮೊದಲು ಅದು ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸಿ ಅದನ್ನು ಪರಿಶೀಲಿಸಲು 10 15 ನಿಮಿಷಗಳ ಮೊದಲು ಅಲ್ಲಿಗೆ ಹೋಗಿ ಮತ್ತು ನೀವು ಬಳಸಲು ಹೊರಟಿರುವ ಎಲ್ಸಿಡಿ ಪ್ರೊಜೆಕ್ಟರ್ನಲ್ಲಿ ನೀವು ಯಾವ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅನ್ನು ಬಳಸುತ್ತೀರೋ ಅದು ಸಂಪರ್ಕಗೊಳ್ಳುತ್ತಿದೆಯೇ ಎಂದು ಪರಿಶೀಲಿಸಿ ಮತ್ತು ಯಾವುದೇ ಅಡೆತಡೆಯಿಲ್ಲದೆ ಅದು ಮುಕ್ತವಾಗಿ ಸುಗಮವಾಗಿದೆಯೇ ಎಂದು ಇಡೀ ಪ್ರಸ್ತುತಿಯನ್ನು ಪರಿಶೀಲಿಸಿ ಇದರರ್ಥ ನಿಮ್ಮ ಪ್ರಸ್ತುತಿಗಾಗಿ ಗಣಕಯಂತ್ರದಲ್ಲಿ ಇತರರು ಬರುವ ಮೊದಲೇ ನೀವು ತ್ವರಿತ ಪೂರ್ವಾಭ್ಯಾಸವನ್ನು ತೆಗೆದುಕೊಳ್ಳುತ್ತೀರಿ ಈಗ ನೀವು ಇದನ್ನು ಖಚಿತಪಡಿಸಿಕೊಂಡರೆ ನೀವು ಪ್ರಸ್ತುತಿಯನ್ನು ನೀಡಲು ಹೋಗುವಾಗ ನೀವು ತುಂಬಾ ಆತ್ಮವಿಶ್ವಾಸ ಹೊಂದಿರುತ್ತೀರಿ ನಿಮ್ಮ ಪ್ರಸ್ತುತಿಯನ್ನು ನೀವು ಹೇಗೆ ಆಯೋಜಿಸುತ್ತೀರಿ ಆದ್ದರಿಂದ ನಿಮ್ಮ ಪ್ರಸ್ತುತಿಗಾಗಿ ಕಾರ್ಯತಂತ್ರಗಳನ್ನು ಸಂಘಟಿಸುವ ಕೆಲವು ತ್ವರಿತ ಸಲಹೆಗಳಿವು ಇತಿಹಾಸದಿಂದ ಪ್ರಾರಂಭವಾಗುವ ಕಾಲಾನುಕ್ರಮದ ವಿಧಾನವನ್ನು ಬಳಸುವುದು ಒಂದು ಮಾರ್ಗವಾಗಿದೆ ಆದ್ದರಿಂದ 17ನೇ ಶತಮಾನದಲ್ಲಿ ಇದು ಸಂಭವಿಸಿತು 18ನೇ ಶತಮಾನದಲ್ಲಿ ಇದು ಸಂಭವಿಸಿತು 19ನೇ ಶತಮಾನದಲ್ಲಿ ಇದು ಸಂಭವಿಸಿತು 20ನೇ ಶತಮಾನ ಮತ್ತು ಪ್ರಸ್ತುತ ಇದನ್ನೇ ನಾನು ನಿರೀಕ್ಷಿಸುತ್ತಿದ್ದೇನೆ ಮತ್ತು 21ನೇ ಶತಮಾನದಲ್ಲಿ ಇದು ಕಾಲಾನುಕ್ರಮದಲ್ಲಿ ಸಂಭವಿಸುವ ಸಾಧ್ಯತೆಯಿದೆ ಅಥವಾ ನೀವು ಸರಳವಾಗಿ ಹೇಳಬಹುದು ಆದ್ದರಿಂದ ಒಂದು ವಾರದಲ್ಲಿ ಏನಾದರೂ ಹೇಗೆ ವರ್ತಿಸುತ್ತದೆ ಎಂಬುದರ ಕೆಲವು ಅಂಶಗಳು ಆದ್ದರಿಂದ ಇದು ಸೋಮವಾರ ಈ ರೀತಿಯಲ್ಲಿ ಮಂಗಳವಾರ ಬುಧವಾರ ಈ ರೀತಿ ನಡೆಯುತ್ತದೆ ಆದ್ದರಿಂದ ಮತ್ತು ನೀವು ದಿನಾಂಕದ ದೃಷ್ಟಿಯಿಂದ ಇತಿಹಾಸದ ಪರಿಭಾಷೆಯಲ್ಲಿ ಕಾಲಾನುಕ್ರಮವನ್ನು ನೀಡಬಹುದು ನೀವು ಸಮಸ್ಯೆಯ ಕಾರಣ ಪರಿಹಾರ ವಿಧಾನವನ್ನು ಸಹ ಬಳಸಬಹುದು ಮಾಲಿನ್ಯದ ಸಮಸ್ಯೆಯಿಂದ ಜನರು ತುಂಬಾ ಬಾಧಿತರಾಗಿದ್ದಾರೆ ಎಂದು ನೀವು ಹೇಳಲು ಬಯಸುತ್ತೀರಿ ಎಂದರ್ಥ ಈಗ ಮಾಲಿನ್ಯಕ್ಕೆ ಕಾರಣವೇನು ಮತ್ತು ಅದು ಎಲ್ಲಿ ಕಾರಣವಾಗುತ್ತಿದೆ ಆದ್ದರಿಂದ ವಾಯು ಜಲ ಮಾಲಿನ್ಯ ಎಂದು ನೀವು ಹೇಳಬಹುದು ಆದ್ದರಿಂದ ಇತರ ಅನೇಕ ರೀತಿಯ ಮಾಲಿನ್ಯಗಳಿವೆ ಆದರೆ ನಾನು ನನ್ನ ಮಾತನ್ನು ಈ ಎರಡು ರೀತಿಯ ಮಾಲಿನ್ಯಕ್ಕೆ ಸೀಮಿತಗೊಳಿಸುತ್ತಿದ್ದೇನೆ ಎಂದು ನೀವು ಹೇಳಬಹುದು ಮಾಲಿನ್ಯಕ್ಕೆ ಕಾರಣವಾಗುವ ಏಜೆಂಟ್ಗಳು ಯಾವುವು ಆದ್ದರಿಂದ ಅದು ಕಾರಣ ಮತ್ತು ನೀವು ನೀಡಬಹುದಾದ ಪರಿಹಾರಗಳು ಯಾವುವು ಆದ್ದರಿಂದ ಸಮಸ್ಯೆ ಮಾಲಿನ್ಯ ಅದಕ್ಕೆ ಕಾರಣವೇನು ಮತ್ತು ಪರಿಹಾರವೇನು ನೀವು ಈ ಪ್ರೊ ಮತ್ತು ಕಾನ್ ಅನ್ನು ಸಹ ಬಳಸಬಹುದು ಆದ್ದರಿಂದ ಪರವಾಗಿ ಮತ್ತು ವಿರುದ್ಧವಾಗಿ ಅನುಕೂಲಗಳು ಅನಾನುಕೂಲಗಳು ಅರ್ಹತೆಗಳು ನ್ಯೂನತೆಗಳು ಒಳ್ಳೆಯ ಅಂಕಗಳು ಕೆಟ್ಟ ಅಂಕಗಳು ಆದ್ದರಿಂದ ಈ ವಿಧಾನವು ಸಹ ಚೆನ್ನಾಗಿರುತ್ತದೆ ವಿಶೇಷವಾಗಿ ನೀವು ಎರಡು ವಿಷಯಗಳನ್ನು ಹೋಲಿಸಿ ವ್ಯತಿರಿಕ್ತತೆಯನ್ನು ತೋರಿಸಲು ಬಯಸಿದರೆ ನಂತರ ಪ್ರೇಕ್ಷಕರಿಗೆ ಯಾವುದು ಇನ್ನೊಂದಕ್ಕಿಂತ ಉತ್ತಮವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡುತ್ತದೆ ಪ್ರಸ್ತುತಿ ಉಪನ್ಯಾಸದ ಆರಂಭದಲ್ಲಿ ನಾನು ಹೇಳಿದ ಇತರ ಸರಳ ವಿಧಾನವೆಂದರೆ ಅನುಕ್ರಮ ವಿಧಾನ 1 2 3 ಆದ್ದರಿಂದ ನಾನು ನಾಲ್ಕು ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇನೆ ಮೊದಲನೆಯದಾಗಿ ಎರಡನೆಯದಾಗಿ ಮೂರನೆಯದಾಗಿ ಮತ್ತು ಅಂತಿಮವಾಗಿ ಮುಕ್ತಾಯಗೊಳಿಸಲು ಅಥವಾ ನಾಲ್ಕನೇಯದಾಗಿ ಮತ್ತು ನಂತರ ನೀವು ತೀರ್ಮಾನಿಸಿ ಆದ್ದರಿಂದ ಅನುಕ್ರಮ ಮಾದರಿ ಆದ್ದರಿಂದ ಇವು ಸಾಂಪ್ರದಾಯಿಕವಾಗಿ ಬಳಸಲ್ಪಡುವ ಮಾದರಿಗಳಾಗಿವೆ ನೀವು ಅದನ್ನು ಸುಸಂಬದ್ಧ ರೀತಿಯಲ್ಲಿ ತಲುಪಿಸಲು ಸಮರ್ಥರಾಗಿದ್ದೀರಿ ಎಂದು ಪ್ರೇಕ್ಷಕರಿಗೆ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಆ ಪರಿಣಾಮಕಾರಿ ಪ್ರಸ್ತುತಿಯನ್ನು ನೀಡಲು ನೆನಪಿಡಿ ಅದು ನಿಮಗೆ ತಂದು ಕೊಡುತ್ತದೆ ನೀವು ಅಭ್ಯಾಸ ಅಭ್ಯಾಸ ಅಭ್ಯಾಸ ಮಾಡಬೇಕಾಗುತ್ತದೆ ನೀವು ಎಷ್ಟು ಹೆಚ್ಚು ಅಭ್ಯಾಸ ಮಾಡುತ್ತೀರೋ ಅಷ್ಟು ಹೆಚ್ಚು ಪರಿಣಾಮಕಾರಿಯಾಗುತ್ತೀರಿ ನೀವು ವಿಷಯವನ್ನು ತಲುಪಿಸುವ ಬಗ್ಗೆ ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತೀರಿ ನಿಮ್ಮ ದೇಹಭಾಷೆಯೂ ಸಹ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಈಗ ನಾನು ಈ ಮಾಡ್ಯೂಲ್ ಅನ್ನು ಮುಕ್ತಾಯಗೊಳಿಸುವ ಮೊದಲು ನಾನು ನಿಮಗೆ ಕೆಲವು ಅಂತಿಮ ಸಲಹೆಗಳನ್ನು ಪ್ರಸ್ತುತಿ ಕೌಶಲ್ಯಗಳ ಒಟ್ಟಾರೆ ಸಲಹೆಗಳನ್ನು ನೀಡುತ್ತೇನೆ ನೀವು ವೃತ್ತಿಪರರಾದಂತೆ ಪರಿಣಿತ ಭಾಷಣಕಾರರಾದಂತೆ ನಿಮ್ಮ ಸ್ವಂತ ಅನುಭವದಿಂದ ವಿಷಯಗಳನ್ನು ಬಳಸಲು ಪ್ರಯತ್ನಿಸಿ ಆರಂಭದಲ್ಲಿ ಸುಲಭವಾಗಿ ಲಭ್ಯವಿರುವ ಅನೇಕ ಪುಸ್ತಕಗಳು ಮತ್ತು ಸಾಮಗ್ರಿಗಳಿಂದ ವಿಷಯಗಳನ್ನು ಸಿದ್ಧಪಡಿಸಿಕೊಳ್ಳಿ ಉದಾಹರಣೆಗೆ ಅಂತರ್ಜಾಲವು ಶಾಪವೇ ಅಥವಾ ವರದಾನವೇ ತಂತ್ರಜ್ಞಾನವು ಶಾಪವೇ ಅಥವಾ ವರದಾನವೇ ಆದ್ದರಿಂದ ಆಧುನಿಕ ಆವಿಷ್ಕಾರಗಳು ಕಂಪ್ಯೂಟರ್ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತವೆ ಆದ್ದರಿಂದ ರೆಡಿಮೇಡ್ ವಿಷಯಗಳು ಲಭ್ಯವಿವೆ ಅದನ್ನು ನೆನಪಿಟ್ಟುಕೊಂಡು ನಂತರ ಸಣ್ಣ ಪ್ರಸ್ತುತಿ ನೀಡಬಹುದು ಆದರೆ ನೀವು ವೃತ್ತಿಪರರಾದಾಗ ಮತ್ತು ಜನರು ನಿಮಗೆ ವಿಷಯಗಳನ್ನು ನೀಡಲು ಕಾಯುವ ಬದಲು ನೀವು ನಿಮ್ಮ ಸ್ವಂತ ಅನುಭವದಿಂದ ವಿಷಯಗಳನ್ನು ಬಳಸಲು ಪ್ರಯತ್ನಿಸುತ್ತೀರಿ ನೀವು ಸ್ವಯಂಸೇವಕರಾಗಿದ್ದೀರಿ ಮತ್ತು ನಾನು ಈ ವಿಷಯದ ಮೇಲೆ ಕೆಲಸ ಮಾಡಿದ್ದೇನೆ ಎಂದು ನೀವು ಅವರಿಗೆ ಹೇಳುತ್ತೀರಿ ಈ ಕ್ಷೇತ್ರವು ಅನೇಕ ಜನರಿಗೆ ತಿಳಿದಿಲ್ಲ ಮತ್ತು ನಾನು ಈ ವಿಷಯದ ಬಗ್ಗೆ ಉಪನ್ಯಾಸ ಸಣ್ಣ ಭಾಷಣವನ್ನು ನೀಡಲು ಬಯಸುತ್ತೇನೆ ಮತ್ತು ನೀವು ಅದನ್ನು ಮಾಡುವಾಗ ನಿರೂಪಣಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹ ಪ್ರಯತ್ನಿಸುತ್ತೀರಿ ನಿರೂಪಣಾ ಕೌಶಲ್ಯಗಳನ್ನು ಹೇಗೆ ಅಭಿವೃದ್ಧಿಪಡಿಸುತ್ತೀರಿ ಇದು ಒಂದು ಕಥೆಯನ್ನು ಹೇಳುವಂತಿದೆ ಮತ್ತು ವಾಸ್ತವವಾಗಿ ನಿಮ್ಮ ಸ್ನೇಹಿತರಿಗೆ ಸಹೋದ್ಯೋಗಿಗಳಿಗೆ ಕುಟುಂಬ ಸದಸ್ಯರಿಗೆ ಕಥೆಗಳನ್ನು ಹೇಳಲು ಪ್ರಯತ್ನಿಸುತ್ತದೆ ಮತ್ತು ಅದು ನಿಮ್ಮ ನಿರೂಪಣಾ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಆರಂಭದಲ್ಲಿ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಏನು ಹೇಳಬೇಕೆಂದು ನೀವು ಯೋಜಿಸುತ್ತೀರಿ ಯಾವಾಗ ಸಸ್ಪೆನ್ಸ್ ಅನ್ನು ಮುರಿಯಬೇಕು ಅದನ್ನು ಹೇಗೆ ನಿರ್ಮಿಸಬೇಕು ಎಂದು ನಿಮಗೆ ತಿಳಿದಿರುವ ಸಸ್ಪೆನ್ಸ್ ಕಥೆ ಇದ್ದರೆ ಅದು ನಿರೂಪಣಾ ಕೌಶಲ್ಯವಾಗಿದೆ ಆದ್ದರಿಂದ ಯಾರಿಗಾದರೂ ಏನನ್ನಾದರೂ ಹೇಳುವ ಕಥೆಯನ್ನು ಹೇಳುವ ರೂಪದಲ್ಲಿ ವರದಿ ಮಾಡುವ ಕಲೆಯನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿ ನಿಮಗೆ ಅವಕಾಶ ಸಿಕ್ಕಾಗಲೆಲ್ಲಾ ನೀವು ಒಂದು ಉದ್ದೇಶವನ್ನು ಹೊಂದಿದ್ದರೆ ಮಾತ್ರ ನೀವು ಯಾವಾಗಲೂ ಭಾಷಣ ಮಾಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಎಂದಿಗೂ ಉದ್ದೇಶವಿಲ್ಲದೆ ಮಾತನಾಡಬೇಡಿ ನಿಷ್ಪ್ರಯೋಜಕವಾಗಲು ಸುಲಭವಾದ ಮಾರ್ಗವಾದ ನಿಷ್ಪ್ರಯೋಜಕ ಅರ್ಥಹೀನ ಭಾಷಣವನ್ನು ನೀಡಬೇಡಿ ಮತ್ತು ಪ್ರೇಕ್ಷಕರು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ ನಿಮ್ಮಿಂದ ದೂರ ಓಡುತ್ತಾರೆ ಒಂದು ಉದ್ದೇಶದಿಂದ ಮಾತ್ರ ಮಾತನಾಡುತ್ತಾರೆ ಮತ್ತು ನಿಮ್ಮ ಮಾತಿನಲ್ಲಿ ನೀವು ವಾದವನ್ನು ಬೆಳೆಸಿದಾಗ ನೀವು ಯಾವುದೋ ವಿಷಯದ ಪರವಾಗಿ ವಾದಿಸುವಾಗ ಆಸಕ್ತಿದಾಯಕ ಉದಾಹರಣೆಗಳನ್ನು ಬಳಸಿ ಆದ್ದರಿಂದ ಇದು ಹೆಚ್ಚು ಆಸಕ್ತಿದಾಯಕವಾಗಿರುತ್ತದೆ ಉತ್ತಮ ಪ್ರೇಕ್ಷಕರು ಅವರನ್ನು ನೆನಪಿಟ್ಟುಕೊಳ್ಳಲು ವೈಯಕ್ತಿಕ ಉಪಾಖ್ಯಾನಗಳೊಂದಿಗೆ ಅವರನ್ನು ಸಂಪರ್ಕಿಸಲು ನೀವು ಅದನ್ನು ನಿಮ್ಮೊಂದಿಗೆ ಹೇಗೆ ಸಂಬಂಧಿಸಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾಯಿತು ಇದರೊಂದಿಗೆ ನೀವು ಹೇಗೆ ಸಂಬಂಧ ಹೊಂದಬಹುದು ಎಂಬುದನ್ನು ಹೇಳಲು ಸಾಧ್ಯವಾಗುತ್ತದೆ ನೀವು ಇತರ ಅನೇಕ ಜನರನ್ನು ಸಂಪರ್ಕಿಸುವ ವಿಧಾನವು ನಿಮ್ಮ ವೈಯಕ್ತಿಕ ಅನುಭವದೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಾಗುತ್ತದೆ ಮತ್ತು ಅವರು ಅದನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ತಮಾಷೆಯ ಸಂಗತಿಗಳನ್ನು ಬಳಸಿ ವಾಸ್ತವವಾಗಿ ನಾನು ಇದರ ಮೂಲಕ ಸೂಚಿಸುವುದೇನೆಂದರೆ ಹಾಸ್ಯದ ಬಳಕೆ ಸಾಂದರ್ಭಿಕ ಹಾಸ್ಯ ಪ್ರಜ್ಞೆಯು ಪ್ರೇಕ್ಷಕರನ್ನು ಏಕತಾನತೆಯನ್ನು ಮುರಿಯುವಂತೆ ಮಾಡುತ್ತದೆ ವಾಸ್ತವವಾಗಿ ಸಂದರ್ಶನದಲ್ಲಿ ಸಹ ನೀವು ಬುದ್ಧಿವಂತಿಕೆಯನ್ನು ಬಳಸಬಹುದಾದರೆ ನೀವು ಬುದ್ಧಿವಂತ ಹಾಸ್ಯವನ್ನು ನೀಡಬಹುದಾದರೆ ಮತ್ತು ಸಂದರ್ಶನ ಫಲಕದಲ್ಲಿರುವ ಜನರನ್ನು ನಗಿಸಲು ಸಾಧ್ಯವಾದರೆ ನೀವು ಕೆಲಸವನ್ನು ಪಡೆಯುತ್ತಿದ್ದೀರಿ ಎಂದು ನೀವು ಬಹುತೇಕ ಖಚಿತವಾಗಿ ಹೇಳಬಹುದು ಏಕೆಂದರೆ ಅದು ಅವರು ಸಾಮಾನ್ಯವಾಗಿ ನಿರ್ಲಕ್ಷಿಸಿರುವ ನಿಮ್ಮ ಮತ್ತೊಂದು ಅಂಶವನ್ನು ನೋಡುವಂತೆ ಮಾಡುತ್ತದೆ ಮತ್ತು ಪ್ರಸ್ತುತಿಯ ವಿಷಯದಲ್ಲೂ ಸಹ ನೀವು ಹಾಸ್ಯವನ್ನು ಬಳಸುವಾಗ ನೀವು ತುಂಬಾ ಗಂಭೀರ ಭಾಷಣಕಾರರೆಂದು ಅವರು ಭಾವಿಸಿದರು ನೀವು ತುಂಬಾ ಗಂಭೀರ ವಿಜ್ಞಾನಿ ಮತ್ತು ನಂತರ ಸಂಶೋಧಕರಾಗಿದ್ದೀರಿ ನೀವು ತುಂಬಾ ಗಂಭೀರವಾದ ಆಲೋಚನೆಗಳನ್ನು ನೀಡುತ್ತಿದ್ದೀರಿ ಆದರೆ ಇದ್ದಕ್ಕಿದ್ದಂತೆ ನೀವು ಸ್ವಲ್ಪಮಟ್ಟಿಗೆ ನಟನೆಯನ್ನು ಅನುಸರಿಸುತ್ತೀರಿ ತಮಾಷೆಯ ಸಂಗತಿಯನ್ನು ದಂತಕಥೆಯನ್ನು ನೀಡುತ್ತೀರಿ ಇದರಿಂದಾಗಿ ಜನರು ನಿಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸಂಬಂಧ ಹೊಂದುತ್ತಾರೆ ಒಟ್ಟಾರೆ ಸಂವಹನದ ದೃಷ್ಟಿಯಿಂದ ಈ ಕೊನೆಯ ಎರಡು ಅಂಶಗಳನ್ನು ಹೇಳಿದ ನಂತರ ನೀವು ಸ್ಪಷ್ಟವಾಗಿ ಸಂವಹನ ಮಾಡಬೇಕಾಗುತ್ತದೆ ಮೈಕ್ ಇಲ್ಲದಿದ್ದರೆ ಮತ್ತು ನಂತರ ನೀವು ಪರಿಸ್ಥಿತಿಯನ್ನು ಎದುರಿಸಬೇಕಾದರೆ ನೀವು ಒಂದು ಭಾಷಣವನ್ನು ನೀಡಬೇಕು ನಿಮ್ಮ ಧ್ವನಿಯನ್ನು ಪ್ರದರ್ಶಿಸಬೇಕು ಅಂದರೆ ನೀವು ಅವರ ಮುಂದೆ ವರ್ತಿಸುತ್ತಿದ್ದೀರಿ ಎಂಬಂತೆ ಸ್ವಲ್ಪ ಹೆಚ್ಚು ಜೋರಾಗಿ ಮಾತನಾಡಬೇಕು ನೀವು ವೇದಿಕೆಯಲ್ಲಿದ್ದೀರಿ ಮತ್ತು ನಂತರ ಆ ದಿನಗಳಲ್ಲಿ ಯಾವುದೇ ಮೈಕ್ರೊಫೋನ್ಗಳು ಇರಲಿಲ್ಲ ಎಂದು ನಿಮಗೆ ನೆನಪಿದೆ ಆದ್ದರಿಂದ ನಟರು ಕೂಗಬೇಕು ಆದ್ದರಿಂದ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಜೋರಾಗಿ ಮಾತನಾಡಬೇಕು ಎಂದು ಊಹಿಸಿಕೊಳ್ಳಿ ಆದರೆ ಇದು ಮೊದಲಿಗೆ ಅಸಾಮಾನ್ಯವೆನಿಸುತ್ತದೆ ಆದರೆ ನಿಮ್ಮ ಪ್ರೇಕ್ಷಕರು ಗಮನಿಸುವುದಿಲ್ಲ ಏಕೆಂದರೆ ವಾಸ್ತವವಾಗಿ ನಿಮ್ಮ ಧ್ವನಿಯನ್ನು ಹೆಚ್ಚಿಸುವುದು ಪ್ರೇಕ್ಷಕರ ಗಮನವನ್ನು ನಿಮ್ಮತ್ತ ಸೆಳೆಯುತ್ತದೆ ತಮ್ಮ ಧ್ವನಿಯನ್ನು ಹೆಚ್ಚಿಸುವ ತುಂಬಾ ಜೋರಾಗಿ ಮಾತನಾಡುವ ಭಾಷಣಕಾರರಿದ್ದಾರೆ ಆದ್ದರಿಂದ ಅವರು ಪ್ರೇಕ್ಷಕರಲ್ಲಿ ಯಾರೂ ನಿದ್ರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಅದು ಎಷ್ಟು ಜೋರಾಗಿದೆಯೆಂದರೆ ಅವರು ಆ ದೊಡ್ಡ ಶಬ್ದದಲ್ಲಿ ಮಲಗಲು ಸಾಧ್ಯವಿಲ್ಲ ಆದರೆ ನಾನು ಹೇಳುತ್ತಿರುವ ಅಂಶವೆಂದರೆ ಅದು ಸಾಕಷ್ಟು ಜೋರಾಗಿರಬೇಕು ಇದರಿಂದ ಅವರು ಅದನ್ನು ಸ್ಪಷ್ಟವಾಗಿ ಕೇಳಲು ಸಾಧ್ಯವಾಗುತ್ತದೆ ಆದರೆ ನೀವು ಮೃದುವಾಗಿ ಮಾತನಾಡಿದರೆ ಈ ವ್ಯಕ್ತಿಯು ಏಕೆ ಅಷ್ಟು ಮೃದುವಾಗಿ ಮಾತನಾಡುತ್ತಿದ್ದಾನೆ ಎಂಬುದನ್ನು ಅವರು ಗಮನಿಸುತ್ತಾರೆ ನನಗೆ ಮೊದಲ ಸಾಲಿನಲ್ಲಿ ಕುಳಿತಿರುವ ಜನರಿಗೆ ಮಾತ್ರ ಅದು ಕೇಳಿಸುವುದಿಲ್ಲ ನಂತರ ಅವರು ಪ್ರಕ್ಷುಬ್ಧರಾಗುತ್ತಾರೆ ಮತ್ತು ನಂತರ ಅವರು ವಿಚಲಿತರಾಗುತ್ತಾರೆ ಮತ್ತು ಅವರು ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುತ್ತಾರೆ ಒಂದೆಡೆ ಸ್ಪಷ್ಟವಾಗಿ ಸಂವಹನ ಮಾಡುವುದು ಆದರೆ ಒಟ್ಟಾರೆಯಾಗಿ ಪರಿಣಾಮಕಾರಿಯಾಗಿ ಸಂವಹನ ಮಾಡುವುದು ಸಾರ್ವಜನಿಕ ಭಾಷಣ ಅಥವಾ ಮೌಖಿಕ ಪ್ರಸ್ತುತಿಯನ್ನು ನೀಡುವ ಪ್ರಮುಖ ಉದ್ದೇಶವಾಗಿದೆ ಪ್ರೇಕ್ಷಕರಿಗೆ ಅರ್ಥವಾಗದಂತಹ ಪ್ರಸ್ತುತಿಯನ್ನು ನೀಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಅದು ಅವರ ತಲೆಯ ಮೇಲೆ ಹೋದರೆ ಅಥವಾ ಅದು ತುಂಬಾ ಕಡಿಮೆಯಾಗಿದ್ದರೆ ಅಥವಾ ನೀವು ಅದನ್ನು ಸಂಕೀರ್ಣಗೊಳಿಸುತ್ತಿದ್ದರೆ ಏಕೆಂದರೆ ಕೆಲವು ಜನರು ಬಹಳ ಸಂಕೀರ್ಣವಾದ ಶಬ್ದಕೋಶವನ್ನು ಬಳಸುತ್ತಾರೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ಸರಳವಾದ ಕಲ್ಪನೆಯನ್ನು ಸಹ ನೀವು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ ಆದರೆ ನೀವು ಅನುಸರಿಸಬೇಕೆಂದು ನಾನು ಬಯಸುವ ಇತರರು ತುಂಬಾ ಸಂಕೀರ್ಣವಾದ ಕಲ್ಪನೆಯನ್ನು ಕಷ್ಟಕರವಾದ ವಿಷಯವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಸರಳ ಆಲೋಚನೆಗಳನ್ನು ಸರಳ ಅಭಿವ್ಯಕ್ತಿಗಳನ್ನು ಬಳಸುತ್ತಾರೆ ಮತ್ತು ನಂತರ ಅದನ್ನು ಅರ್ಥಮಾಡಿಕೊಳ್ಳಲು ನಿಮ್ಮನ್ನು ಮನವೊಲಿಸುವ ಸರಳ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ನೀವು ಅನುಸರಿಸಬೇಕಾದ ವಿಧಾನವೆಂದರೆ ಪ್ರೇಕ್ಷಕರು ನಿಮ್ಮನ್ನು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ನೀವು ಇದನ್ನು ಮಾಡಲು ಸಾಧ್ಯವಾದರೆ ಮತ್ತು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನೀವು ಖಂಡಿತವಾಗಿಯೂ ಜನಪ್ರಿಯ ಭಾಷಣಕಾರರಾಗುತ್ತೀರಿ ಮತ್ತು ಅಂತಿಮವಾಗಿ ನೀವು ಒಂದು ಭಾಷಣವನ್ನು ನೀಡಿದಾಗ ಆನಂದಿಸಿ ಅಬ್ರಹಾಂ ಮಾಸ್ಲೋ ಅವರಂತಹ ಶ್ರೇಷ್ಠ ಮನಶ್ಶಾಸ್ತ್ರಜ್ಞರು ನಮ್ಮ ಜೀವನದಲ್ಲಿ ನಮಗೆ ಗರಿಷ್ಠ ಅನುಭವಗಳಿಗೆ ಅವಕಾಶಗಳಿವೆ ಎಂದು ಹೇಳುತ್ತಾರೆ ಆದ್ದರಿಂದ ನಿಮ್ಮ ಪ್ರದರ್ಶನದ ಆ ಉತ್ತುಂಗವನ್ನು ನೀವು ಅನುಭವಿಸಿದಾಗ ನೀವು ಮಾತನಾಡುವುದನ್ನು ಆನಂದಿಸಿದಾಗ ಪ್ರೇಕ್ಷಕರು ನಿಮ್ಮ ಪ್ರದರ್ಶನವನ್ನು ಆನಂದಿಸುತ್ತಾರೆ ಮತ್ತು ನಂತರ ಸೃಜನಶೀಲರಾಗುತ್ತಾರೆ ನಾನು ನಿಮಗೆ ಸಾಕಷ್ಟು ಸಲಹೆಗಳನ್ನು ನೀಡಿದ್ದೇನೆ ಆದರೆ ನಂತರ ನೀವು ನಾನು ಹೇಳಿದ್ದಕ್ಕಿಂತ ಉತ್ತಮವಾಗಿ ಮಾಡಬಹುದು ಎಂದು ನೀವು ಭಾವಿಸಿದರೂ ಅದನ್ನು ಈ ರೀತಿ ಮಾಡಬೇಕೆಂದು ಯಾರಾದರೂ ನಿಮಗೆ ಹೇಳಿದರೆ ಆದರೆ ನೀವು ಸೃಜನಾತ್ಮಕವಾಗಿ ಯೋಚಿಸಿದರೆ ಮತ್ತು ಅದನ್ನು ಈ ರೀತಿ ಮಾಡಬಹುದೆಂದು ನೀವು ಭಾವಿಸಿದರೆ ಅದು ಇನ್ನೂ ಉತ್ತಮ ಎಂದು ನೀವು ಭಾವಿಸಿದರೆ ಸೃಜನಶೀಲರಾಗಿರಿ ಮತ್ತು ಮೌಖಿಕ ಪ್ರಸ್ತುತಿ ಮತ್ತು ಸಾರ್ವಜನಿಕ ಭಾಷಣದ ವಿಷಯದಲ್ಲಿ ನೀವು ನಿಧಾನವಾಗಿ ನಿಮ್ಮನ್ನು ಅಭಿವೃದ್ಧಿಪಡಿಸಿಕೊಂಡಾಗ ವಿಷಯಗಳನ್ನು ನಿರೂಪಿಸುವ ನಿಮ್ಮ ಸ್ವಂತ ಶೈಲಿಯನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಸ್ವಂತ ಶೈಲಿಯ ಹಾಸ್ಯಗಳನ್ನು ಹೇಳುವ ನಿಮ್ಮ ಸ್ವಂತ ಶೈಲಿಯ ಪ್ರಸ್ತುತಿ ಸ್ಲೈಡ್ಗಳನ್ನು ತಯಾರಿಸುವ ನಿಮ್ಮ ಸ್ವಂತ ಶೈಲಿಯನ್ನು ಅಭಿವೃದ್ಧಿಪಡಿಸಿ ನಂತರ ಶೀಘ್ರದಲ್ಲೇ ನೀವು ನಿಮ್ಮ ಸ್ವಂತ ಅಭಿಮಾನಿಗಳನ್ನು ಹೊಂದಿರುತ್ತೀರಿ ಜನರು ನಿಮ್ಮ ಸ್ವಂತ ವಿಶಿಷ್ಟ ಶೈಲಿಯನ್ನು ಇಷ್ಟಪಡುತ್ತಾರೆ ಆರಂಭದಲ್ಲಿ ನೀವು ಸ್ವಲ್ಪ ಮುಜುಗರಕ್ಕೊಳಗಾಗುತ್ತೀರಿ ನಾನು ಇದನ್ನು ನಿಜವಾಗಿಯೂ ಮಾಡಬಹುದೇ ಎಂದು ಯೋಚಿಸುತ್ತೀರಿ ಆದರೆ ನಿಮಗೆ ಸ್ವಾಭಾವಿಕವಾಗಿ ಬರುವದನ್ನು ಮಾಡಿ ಆದ್ದರಿಂದ ಅದು ನಿಮ್ಮ ನಿಜವಾದ ಆಂತರಿಕ ಪ್ರತಿಭೆಯಾಗಿರಬಹುದು ಮತ್ತು ಆ ಸಾಮರ್ಥ್ಯವನ್ನು ಹೊರತೆಗೆಯಬಹುದು ಮತ್ತು ನೀವು ನಿಮ್ಮ ಸ್ವಂತ ಅಭಿಮಾನಿಗಳನ್ನು ಹೊಂದಿರುತ್ತೀರಿ ಮತ್ತು ನೀವು ಆ ಸ್ಥಾನಮಾನವನ್ನು ಪಡೆಯುತ್ತೀರಿ ಮೊದಲಿನಿಂದಲೂ ದೃಶ್ಯೀಕರಿಸಲು ನಾನು ನಿಮಗೆ ಹೇಳುತ್ತಿದ್ದೇನೆ ಈಗ ಪ್ರಸ್ತುತಿ ಕೌಶಲ್ಯಗಳ ಬಗ್ಗೆ ನಿಮ್ಮೊಂದಿಗೆ ತುಂಬಾ ಮಾತನಾಡಿದ ನಂತರ ನಾನು ನಿಮಗೆ ಸಾಕಷ್ಟು ಒಳಹರಿವುಗಳನ್ನು ನೀಡಿದ್ದೇನೆ ಆದರೆ ಈ ಸಮರ ಕಲೆಗಳ ಸೂಪರ್ಸ್ಟಾರ್ ಬ್ರೂಸ್ ಲೀ ಅವರ ಪ್ರಸಿದ್ಧ ಉಲ್ಲೇಖವನ್ನು ನೋಡಿ ಅವರು ತಿಳಿವಳಿಕೆಯು ಸಾಕಾಗುವುದಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಈಗ ನೀವು ಸಾರ್ವಜನಿಕ ಭಾಷಣದ ಬಗ್ಗೆ ಎಲ್ಲವನ್ನೂ ತಿಳಿದಿರುತ್ತೀರಿ ಆದರೆ ತಿಳಿದುಕೊಳ್ಳುವುದು ಸಾಕಾಗುವುದಿಲ್ಲ ಎಂದು ನಾವು ಅನ್ವಯಿಸಬೇಕು ನಿಮ್ಮ ಪ್ರಸ್ತುತಿಯಲ್ಲಿ ನೀವು ಅದನ್ನು ಬಳಸಲು ಸಿದ್ಧರಿರುವುದು ಸಾಕಾಗುವುದಿಲ್ಲ ನೀವು ಇದನ್ನು ಮಾಡಲು ಸಿದ್ಧರಿದ್ದೀರಿ ನೀವು ಇದನ್ನು ಮಾಡಲು ಬಯಸುತ್ತೀರಿ ಅದು ಸಾಕಾಗುವುದಿಲ್ಲ ನಾವು ಏನು ಮಾಡಬೇಕು ಎಂದರೆ ನಿಮಗೆ ಈಜುವುದು ಹೇಗೆ ಎಂದು ತಿಳಿದಿಲ್ಲ ಎಂದು ಭಾವಿಸೋಣ ನೀವು ಗ್ರಂಥಾಲಯಕ್ಕೆ ಹೋಗಿ ನೀವು ಸಾವಿರಾರು ಪುಸ್ತಕಗಳನ್ನು ಓದಿರಿ ಆದರೆ ನೀವು ಎಂದಾದರೂ ಈಜುಕೊಳಕ್ಕೆ ಹೋಗಿದ್ದೀರಾ ಎಂದು ನಾನು ನಿಮ್ಮನ್ನು ಕೇಳುತ್ತೇನೆ ನೀವು ಎಂದಾದರೂ ಈಜುಕೊಳದಲ್ಲಿ ನೀರಿಗೆ ಹಾರಿದ್ದೀರಾ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನೀವು ಸೈಕ್ಲಿಂಗ್ ಅನ್ನು ಹೇಗೆ ಕಲಿಯುತ್ತೀರಿ ಅದೇ ವಿಷಯವು ಸಾರ್ವಜನಿಕ ಭಾಷಣದೊಂದಿಗೆ ಹೋಗುತ್ತದೆ ಯಾವುದೇ ಸಂವಹನ ಸಂಬಂಧಿತ ಸಮಸ್ಯೆಯನ್ನು ಮಾತನಾಡುವುದು ನೀವು ಅಭಿವೃದ್ಧಿಪಡಿಸಬೇಕಾದ ಕಲೆಯಾಗಿದೆ ನೀವು ಅದನ್ನು ಅಭ್ಯಾಸದಿಂದ ಮಾತ್ರ ಅಭಿವೃದ್ಧಿಪಡಿಸುತ್ತೀರಿ ಮತ್ತು ನಾನು ನಿಮಗೆ ನೀಡುವ ಯಾವುದೇ ಪ್ರಮಾಣದ ಜ್ಞಾನವು ಸಾಕಾಗುವುದಿಲ್ಲ ನಾನು ಉಪನ್ಯಾಸದ ಆರಂಭದಲ್ಲಿ ಹೇಳಿದಂತೆ ಈ ವೀಡಿಯೊಗಳ ಉದ್ದೇಶವು ವಿಶೇಷವಾಗಿ ಈ ಎಲ್ಲಾ ಕಾರ್ಯಯೋಜನೆಗಳನ್ನು ಮಾಡಲು ಜನರಿಗೆ ಪ್ರಮಾಣಪತ್ರವನ್ನು ಪಡೆಯಲು ಮತ್ತು ಪ್ರದರ್ಶಿಸಲು ನಿಮಗೆ ಸಹಾಯ ಮಾಡುವುದು ನನ್ನ ಉಪನ್ಯಾಸಗಳ ಉದ್ದೇಶವಲ್ಲ ಆದರೆ ಈ ಪ್ರಮಾಣಪತ್ರ ಮತ್ತು ನಿಯೋಜನೆಯನ್ನು ಮೀರಿ ನೀವು ಇದರಿಂದ ಏನನ್ನಾದರೂ ಕಲಿತಿದ್ದೀರಾ ಮತ್ತು ಆ ಅರ್ಥದಲ್ಲಿ ಕಲಿಯುವುದು ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ನಂಬಿಕೆಯ ಬದಲಾವಣೆಯನ್ನು ನೀವು ಒಂದು ಹೆಜ್ಜೆ ತೆಗೆದುಕೊಂಡಿದ್ದೀರಾ ಮತ್ತು ನಂತರ ನೀವು ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಅದನ್ನು ಅನುಸರಿಸಿದ್ದೀರಾ ಇದರರ್ಥ ಸಿದ್ಧತೆ ಸಾಕಾಗುವುದಿಲ್ಲ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ ಈ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು